ಆದ್ದರಿಂದ ಮತ್ತೆ ನಾವು ಹಿಂತಿರುಗುತ್ತೇವೆ ಆದ್ದರಿಂದ ನಾವು Ia0Ib0Ic0In0 ಇದು ಸಮೀಕರಣ 30 ಎಂದು ಬರೆಯಬಹುದು ಏಕೆಂದರೆ ತಟಸ್ಥ ಕಂಡಕ್ಟರ್ ಸಹ ಇದೆ ಎಂದು ಇಲ್ಲಿ ತೋರಿಸಲಾಗಿದೆ ನಾನು ಹಸಿರು ವೃತ್ತವನ್ನು ಡಾಟ್ ಇಂದ ಮಾಡಿದ್ದೇನೆ ಎಂದು ನೀವು ನೋಡುತ್ತೀರಿ ಅದನ್ನು ಇಲ್ಲಿ ತೋರಿಸಲಾಗಿದೆ ಆದರೆ Ia0Ib0Ic0 ಆದ್ದರಿಂದ In 3Ia0 ಅನ್ನು ಪಡೆಯುತ್ತೇವೆ ಇದು ಸಮೀಕರಣ 31 ಈಗ ನಾವು ಇಂಡಕ್ಟನ್ಸ್ ವಿಷಯವನ್ನು ನಾವು ಅಧ್ಯಯನ ಮಾಡಿದ್ದೇವೆ ಆದ್ದರಿಂದ ನೀವು ಆ ಅಧ್ಯಾಯದಲ್ಲಿ 46 ನೇ ಸಮೀಕರಣಕ್ಕೆ ಹೋಗುತ್ತೀರಿ ಆದ್ದರಿಂದ ಇಂಡಕ್ಟನ್ಸ್ ಅಧ್ಯಾಯದಿಂದ ಅದೇ ಸಮೀಕರಣ 46 ನಾನು ಪುನಃ ಬರೆಯುತ್ತಿದ್ದೇನೆ ಆದ್ದರಿಂದ ಅದು ಶೂನ್ಯ ಅನುಕ್ರಮ ಪ್ರವಾಹದಿಂದಾಗಿ ನಿಮ್ಮ ಕಂಡಕ್ಟರ್ನ ಫ್ಲಕ್ಸ್ ಸಂಪರ್ಕವಾಗಿದೆ ಆದ್ದರಿಂದ ಇದರರ್ಥ a02×10 7Ia0ln 1r ln 1D Ic0ln 1D Inln 1Dn ಇದು ಸಮೀಕರಣ 32 ಸಮೀಕರಣ 46 ರಿಂದ ನಾವು ಇಲ್ಲಿಯೇ ಅನ್ವಯಿಸುತ್ತಿದ್ದೇವೆ Ia0Ib0Ic0 ಮತ್ತು In 3Ia0 ಇಲ್ಲಿ ನಾವು 31 ರ ಸಮೀಕರಣವನ್ನು ನೋಡಿದ್ದೇವೆ ಆದ್ದರಿಂದ ನೀವು ಈ ಎಲ್ಲ ವಿಷಯಗಳನ್ನು ಇಲ್ಲಿ ಹಾಕುತ್ತೀರಿ ನೀವು ಹಾಗೆ ಮಾಡಿದರೆ a02×10 7Ia0ln Dn3rD2 Wb Tm ಅನ್ನು ಪಡೆಯುತ್ತೀರಿ ಏಕೆಂದರೆ ನೀವು ಪ್ರಸರಣ ರೇಖೆಯ ಕೇವಲ 1 ಮೀಟರ್ ಉದ್ದ ಪರಿಗಣಿಸಿದ್ದೀರಿ ಆದ್ದರಿಂದ ಇದು ಸಮೀಕರಣ 33 ಈಗ L00Ia00 2ln Dn3rD2 mHKm ಇಂಡಕ್ಟನ್ಸ್ ಅಧ್ಯಾಯಕ್ಕಾಗಿ ಹಲವಾರು ಬಾರಿ ಈ ಲ್ಯಾಂಬ್ಡಾವನ್ನು ನಾನು ನೋಡಿದ್ದೇನೆ ಆದ್ದರಿಂದ L00 2ln DrDn3D3 mHKm0 2ln Dr 0 2ln Dn3D3 mHKm ಈಗ ನೀವು ಇದನ್ನು L00 2ln Dr 30 2ln DnD mHKm ಬರೆಯಬಹುದು ಇದು ಸಮೀಕರಣ 34 ಅಂದರೆ ಸಮೀಕರಣದ 34 ರ ಮೊದಲ ಪದವು ಧನಾತ್ಮಕ ಅನುಕ್ರಮ ಇಂಡಕ್ಟನ್ಸ್ X 1 ಆಗಿದೆ ಮತ್ತು ಈ ಎರಡನೆಯ ಪದವು 0 2ln DnD ಇದನ್ನು X n ಎಂದು ವ್ಯಾಖ್ಯಾನಿಸಲಾಗಿದೆ ಅದು ನೆಲದ ಪ್ರತಿಕ್ರಿಯಾತ್ಮಕತೆ ಅಥವಾ ನೆಲದ ಪ್ರತಿಕ್ರಿಯಾತ್ಮಕತೆ ಅಥವಾ ತಟಸ್ಥ ಪ್ರತಿಕ್ರಿಯಾತ್ಮಕತೆ ಎಂದು ನೀವು ವ್ಯಾಖ್ಯಾನಿಸಬಹುದು ಆದ್ದರಿಂದ ಅಂದರೆ ಇದು X 0 X 1 3X n ಆಗಿದೆ ಇದನ್ನು ಒಮೆಗಾದಿಂದ ಪ್ರತಿಕ್ರಿಯಾತ್ಮಕ ಗುಣಾಕಾರವಾಗಿ ಪರಿವರ್ತಿಸಬಹುದು ಮತ್ತು ಇದನ್ನು ಒಮೆಗಾದಿಂದ ಗುಣಿಸಬಹುದು ಅಂದರೆ ನಿಮ್ಮ X 0 ಅಂದರೆ ಶೂನ್ಯ ಅನುಕ್ರಮ ಪ್ರತಿಕ್ರಿಯಾತ್ಮಕತೆಯನ್ನು X 0 X 1 3X n ನಲ್ಲಿ ಪೂರೈಸಬಹುದು ಆದ್ದರಿಂದ ಇದು ನಿಜವಾಗಿ L 0 ಕ್ಷಮಿಸಿ ಇದು ನಿಜವಾಗಿ ನಿಮ್ಮ L 1 ಇದು ಮೂಲತಃ L 1 3 L nI ನೀವು ಒಮೆಗಾ ಮೂಲಕ ಎರಡೂ ಬದಿಯಲ್ಲಿ ಗುಣಿಸಿದರೆ ಇದು ನಿಮ್ಮ jL 1 ಆಗಿರುತ್ತದೆ ಅದು ನಿಮ್ಮ jX 1 ಆಗಿರುತ್ತದೆ ಮತ್ತು ಅದು 3ωL n 3 X n ನೊಂದಿಗೆ ಇರುತ್ತದೆ ಆದ್ದರಿಂದ ಇದು 3X n ಆಗಿರುತ್ತದೆ ಆದ್ದರಿಂದ X 0 X 1 3X n ಇದು ಸಮೀಕರಣ 35 ಇದರರ್ಥ ನಿಮ್ಮ ಪ್ರಸರಣ ರೇಖೆಗೆ ಧನಾತ್ಮಕ ಮತ್ತು ಋಣಾತ್ಮಕಅನುಕ್ರಮ ಪ್ರತಿರೋಧವು ಒಂದೇ ಎಂದು ಹೇಳುತ್ತದೆ Z 1 Z 2 ಇಲ್ಲಿ ವಾಸ್ತವವಾಗಿ ನಾವು Z 0 Z 1 3Z n ಬರೆಯಬಹುದು ಆದ್ದರಿಂದ ಯಾವುದೇ ಗೊಂದಲಗಳು ಇರಬಾರದು ಮತ್ತು ಶೂನ್ಯ ಅನುಕ್ರಮಕ್ಕಾಗಿ ನಾವು ವಿಷಯಗಳನ್ನು ವಿಭಿನ್ನವಾಗಿ ನೋಡಬಹುದು ಆದ್ದರಿಂದ ಇದು ಸಮೀಕರಣ 35 ಆಗಿದೆ ಈಗ ಸಿಂಕ್ರೊನಸ್ ಯಂತ್ರದ ಸಿಂಕ್ರೊನಸ್ ಪ್ರತಿರೋಧಗಳ ಅನುಕ್ರಮ ಪ್ರತಿರೋಧ ಆದ್ದರಿಂದ ಈ ಸಂದರ್ಭದಲ್ಲಿ ಸಿಂಕ್ರೊನಸ್ ಯಂತ್ರದ ಸಂದರ್ಭದಲ್ಲಿ ಅದು ನಿಮಗೆ ತಿಳಿದಿರುವ ಸಮ್ಮಿತೀಯ ಆಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಮತ್ತು ಅದು emf ನ ಸಕಾರಾತ್ಮಕ ಅನುಕ್ರಮವನ್ನು ಪ್ರೇರೇಪಿಸುತ್ತದೆ ಧನಾತ್ಮಕ ಅನುಕ್ರಮ ಜನರೇಟರ್ ಪ್ರತಿರೋಧವು ಧನಾತ್ಮಕ ಅನುಕ್ರಮ ಪ್ರವಾಹವು ಧನಾತ್ಮಕತೆಯಿಂದ ಹರಿಯುವಾಗ ಕಂಡುಬರುವ ಮೌಲ್ಯವಾಗಿದೆ ಇದು ನಿಮಗೆ ತಿಳಿದಿರುವ ಅನುಕ್ರಮ ವೋಲ್ಟೇಜ್ಗಳ ಸೆಟ್ ಆದ್ದರಿಂದ ಆರ್ಮೇಚರ್ ಪ್ರತಿರೋಧವನ್ನು ನಿರ್ಲಕ್ಷಿಸುವುದು ಏಕೆಂದರೆ ra ಬಹಳ ಚಿಕ್ಕದಾಗಿದೆ ಆದ್ದರಿಂದ ನೀವು ಅದನ್ನು ನಿರ್ಲಕ್ಷಿಸಬಹುದು ಯಂತ್ರದ ಸಕಾರಾತ್ಮಕ ಅನುಕ್ರಮ ಪ್ರತಿರೋಧವೆಂದರೆ ಅದು ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ಇದರರ್ಥ ಸಿಂಕ್ರೊನಸ್ ಯಂತ್ರವು ಮೂಲತಃ ಸಮ್ಮಿತೀಯ ಆಗಿ ವಿನ್ಯಾಸಗೊಳಿಸಲ್ಪಟ್ಟಿದೆ ಮತ್ತು ಧನಾತ್ಮಕ ಅನುಕ್ರಮದ emf ಅನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ಧನಾತ್ಮಕ ಅನುಕ್ರಮ ಜನರೇಟರ್ ಪ್ರತಿರೋಧವು ಧನಾತ್ಮಕ ಅನುಕ್ರಮ ವಿದ್ಯುತ್ ಧನಾತ್ಮಕ ಅನುಕ್ರಮ ವೋಲ್ಟೇಜ್ಗಳಿಂದ ಹರಿಯುವಾಗ ಕಂಡುಬರುವ ಮೌಲ್ಯವಾಗಿದೆ ಆದ್ದರಿಂದ ಆರ್ಮೇಚರ್ ಪ್ರತಿರೋಧವನ್ನು ನಿರ್ಲಕ್ಷಿಸುವುದು ಯಂತ್ರದ ಸಕಾರಾತ್ಮಕ ಅನುಕ್ರಮ ಪ್ರತಿರೋಧವು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ Z1jXd ಉಪ ಅಸ್ಥಿರ ಆಸಕ್ತಿ ಇದ್ದರೆ ಈ ಸಮೀಕರಣ 36 Z1jXd ಅಸ್ಥಿರ ಆಸಕ್ತಿಯ ಸಮೀಕರಣವಾಗಿದ್ದರೆ 37 ಮತ್ತು Z1 jX d ಸ್ಥಿರ ಸ್ಥಿತಿಯ ಮೌಲ್ಯವು ಆಸಕ್ತಿಯಿದ್ದರೆ ಇದು ಸಮೀಕರಣ 38 ಆಗಿದೆ ಆದ್ದರಿಂದ ನಿಮ್ಮ ಸಮಸ್ಯೆಯ ಹೇಳಿಕೆಯನ್ನು ಅವಲಂಬಿಸಿ ಮೌಲ್ಯಗಳನ್ನು ತೆಗೆದುಕೊಳ್ಳಲು ಯಾವುದನ್ನು ಕೇಳಲಾಗುವುದು ಎಂದರ್ಥ ಆದ್ದರಿಂದ ಸ್ಟೇಟರ್ನಲ್ಲಿ ಋಣಾತ್ಮಕ ಅನುಕ್ರಮ ವಿದ್ಯುತ್ನ ಹರಿವಿನೊಂದಿಗೆ ಗಾಳಿಯ ಅಂತರದಲ್ಲಿನ ನಿವ್ವಳ ಫ್ಲಕ್ಸ್ ರೋಟರ್ನ ವಿರುದ್ಧ ದಿಕ್ಕಿಗೆ ತಿರುಗುತ್ತದೆ ಅಂದರೆ ನಿವ್ವಳ ಫ್ಲಕ್ಸ್ ರೋಟರ್ನ ಸಿಂಕ್ರೊನಸ್ ವೇಗಕ್ಕಿಂತ ಎರಡು ಪಟ್ಟು ತಿರುಗುತ್ತದೆ ನಿಮ್ಮ ವಿದ್ಯುತ್ ಯಂತ್ರಗಳಿಂದ ಇದು ನಿಮಗೆ ತಿಳಿದಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ಯಾವುದೇ ಪ್ರಭಾವ ಬೀರುವುದಿಲ್ಲ ಏಕೆಂದರೆ field winding ಧನಾತ್ಮಕ ಅನುಕ್ರಮ ಅಸ್ಥಿರಗಳೊಂದಿಗೆ ಸಂಬಂಧಿಸಿದೆ ಮತ್ತು ಡ್ಯಾಂಪರ್ ವೈಂಡಿಂಗ್ ಮಾತ್ರ ಕ್ವಾಡ್ರೇಚರ್ ಅಕ್ಷದಲ್ಲಿ ಪರಿಣಾಮವನ್ನು ಉಂಟುಮಾಡುತ್ತದೆ ಆದ್ದರಿಂದ ಋಣಾತ್ಮಕ ಅನುಕ್ರಮ ಪ್ರತಿರೋಧವು ಧನಾತ್ಮಕ ಅನುಕ್ರಮ ಉಪ ಅಸ್ಥಿರ ಪ್ರತಿರೋಧಕ್ಕೆ ಬಹಳ ಹತ್ತಿರದಲ್ಲಿದೆ ಉದಾಹರಣೆಗೆ Z2jXd ಇದು ಸಮೀಕರಣ 39 ಅಂದರೆ ಕ್ಷೇತ್ರ field winding ಯಾವುದೇ ಪ್ರಭಾವವಿಲ್ಲ ಮತ್ತು ಕ್ಷೇತ್ರದ ಕಾರಣದಿಂದಾಗಿ ಕ್ಷೇತ್ರ ವೋಲ್ಟೇಜ್ ಧನಾತ್ಮಕ ಅನುಕ್ರಮ ಅಸ್ಥಿರಗಳೊಂದಿಗೆ ಸಂಬಂಧಿಸಿದೆ ಮತ್ತು ಡ್ಯಾಂಪರ್ ವೈಂಡಿಂಗ್ ಮಾತ್ರ ಕ್ವಾಡ್ರೇಚರ್ ಅಕ್ಷದಲ್ಲಿ ಪರಿಣಾಮವನ್ನು ಉಂಟುಮಾಡುತ್ತದೆ ಆದ್ದರಿಂದ ಋಣಾತ್ಮಕ ಅನುಕ್ರಮ ಪ್ರತಿರೋಧವು ಧನಾತ್ಮಕ ಅನುಕ್ರಮ ಉಪ ಅಸ್ಥಿರ ಪ್ರತಿರೋಧಕ್ಕೆ ಬಹಳ ಹತ್ತಿರದಲ್ಲಿದೆ ಅದು Z2≈jXd ಇದು ಸಿಂಕ್ರೊನಸ್ ಯಂತ್ರ ಋಣಾತ್ಮಕ ಅನುಕ್ರಮ ಪ್ರತಿರೋಧಕ್ಕಾಗಿ ಮತ್ತು ಸಿಂಕ್ರೊನಸ್ ಯಂತ್ರದಲ್ಲಿ ವಾಸ್ತವವಾಗಿ ಶೂನ್ಯ ಅನುಕ್ರಮ ವೋಲ್ಟೇಜ್ ಅನ್ನು ಪ್ರಚೋದಿಸುವುದಿಲ್ಲ ಆದ್ದರಿಂದ ಯಂತ್ರದ ಶೂನ್ಯ ಅನುಕ್ರಮ ಪ್ರತಿರೋಧವು ಶೂನ್ಯ ಅನುಕ್ರಮ ವಿದ್ಯುತ್ನ ಹರಿವಿನಿಂದಾಗಿರುತ್ತದೆ ಶೂನ್ಯ ಅನುಕ್ರಮ ವಿದ್ಯುತ್ನ ಹರಿವು ಮೂರು ಎಂಎಂಎಫ್ಗಳನ್ನು ರಚಿಸುತ್ತದೆ ಅದು ಸಮಯದ ಹಂತ ದಲ್ಲಿದೆ ಆದರೆ ¸ಸಮಯದ ಹಂತದಲ್ಲಿ 120 ನಿಂದ ವಿತರಿಸಲ್ಪಡುತ್ತದೆ ಇದರರ್ಥ ಫಲಿತಾಂಶವು ಶೂನ್ಯ ಆದ್ದರಿಂದ ನಾನು ಇದನ್ನು ಪುನರಾವರ್ತಿಸುತ್ತೇನೆ ಸಿಂಕ್ರೊನಸ್ ಯಂತ್ರದಲ್ಲಿ ಯಾವುದೇ ಶೂನ್ಯ ಅನುಕ್ರಮ ವೋಲ್ಟೇಜ್ ಪ್ರಚೋದಿಸಲ್ಪಟ್ಟಿಲ್ಲ ಮತ್ತು ಯಂತ್ರದ ಶೂನ್ಯ ಅನುಕ್ರಮ ಪ್ರತಿರೋಧವು ಶೂನ್ಯ ಅನುಕ್ರಮ ವಿದ್ಯುತ್ನ ಹರಿವಿನಿಂದಾಗಿ ಶೂನ್ಯ ಅನುಕ್ರಮ ವಿದ್ಯುತ್ನ ಹರಿವು ಮೂರು ಎಂಎಂಎಫ್ಗಳನ್ನು ಸೃಷ್ಟಿಸುತ್ತದೆ ಅದು ಸಮಯದ ಹಂತದಲ್ಲಿದೆ ಆದರೆ ¸ಸಮಯದ ಹಂತದಲ್ಲಿ 120ನಿಂದ ವಿತರಿಸಲಾಗುತ್ತದೆ ಅಂದರೆ ಪರಿಣಾಮವಾಗಿ ಗಾಳಿಯ ಅಂತರದ ಫ್ಲಕ್ಸ್ ಶೂನ್ಯವಾಗಿರುತ್ತದೆ ಮತ್ತು ಆರ್ಮೇಚರ್ ಕ್ರಿಯೆಯಿಂದಾಗಿ ಯಾವುದೇ ಪ್ರತಿಕ್ರಿಯಾತ್ಮಕತೆಯಿಲ್ಲ ಆದ್ದರಿಂದ ಯಂತ್ರವು ಅದರ ಸೋರಿಕೆ ಫ್ಲಕ್ಸ್ ನಿಂದಾಗಿ ಬಹಳ ಸಣ್ಣ ಪ್ರತಿಕ್ರಿಯಾತ್ಮಕತೆಯನ್ನು ಮಾತ್ರ ನೀಡುತ್ತದೆ ಆದ್ದರಿಂದ ರೋಟರ್ windig ಸೋರಿಕೆ ಪ್ರತಿಕ್ರಿಯೆಯನ್ನು ಶೂನ್ಯ ಅನುಕ್ರಮ ವಿದ್ಯುತ್ನ ಹರಿವಿಗೆ ಮಾತ್ರ ನೀಡುತ್ತವೆ ಮತ್ತು ಅದು Z 0 jX l ಈ ಸಮೀಕರಣ 40 ಆದ್ದರಿಂದ ಇದು ಸಿಂಕ್ರೊನಸ್ ಯಂತ್ರದ ಪ್ರತಿರೋಧ ಎಂದು ನೀವು ಕರೆಯುವ ಶೂನ್ಯ ಅನುಕ್ರಮ ಇದು ಏನೂ ಅಲ್ಲ ಆದರೆ ಆ ಸೋರಿಕೆ ಪ್ರತಿಕ್ರಿಯಾತ್ಮಕತೆ jX l ಮತ್ತು ನಿಮ್ಮ ಋಣಾತ್ಮಕ ಅನುಕ್ರಮಕ್ಕೆ ಸರಿಸುಮಾರು jXd ಉಪ ಅಸ್ಥಿರ ಪ್ರತಿಕ್ರಿಯಾತ್ಮಕತೆ ಮತ್ತು ಸಕಾರಾತ್ಮಕ ಅನುಕ್ರಮ ನಿಮ್ಮ ಅವಶ್ಯಕತೆಯ ಉಪ ಅಸ್ಥಿರ ಅಸ್ಥಿರ ಅಥವಾ ಸ್ಥಿರ ಸ್ಥಿತಿಯಲ್ಲಿ ಇದು ಅವಲಂಬಿಸಿರುತ್ತದೆ ಈಗ ಇದು ನಿಜಕ್ಕೂ ಧನಾತ್ಮಕ ಅನುಕ್ರಮ ಋಣಾತ್ಮಕ ಅನುಕ್ರಮವಾಗಿದೆ ಈಗ ನಾವು ಟ್ರಾನ್ಸ್ಫಾರ್ಮರ್ ಮತ್ತು ಸಿಂಕ್ರೊನಸ್ ಯಂತ್ರಕ್ಕಾಗಿ ಧನಾತ್ಮಕ ಅನುಕ್ರಮ ಋಣಾತ್ಮಕ ಅನುಕ್ರಮ ಮತ್ತು ಶೂನ್ಯ ಅನುಕ್ರಮ ಪ್ರತಿರೋಧವನ್ನು ನೋಡಿದ್ದೇವೆ ಈಗ ಇದನ್ನು ನೋಡೋಣ ಈಗ ಲೋಡ್ ಮಾಡಿದ ಸಿಂಕ್ರೊನಸ್ ಯಂತ್ರದ ಅನುಕ್ರಮ ಜಾಲ ಏಕೆಂದರೆ ಇವುಗಳು ಬಹಳ ಅಪರೂಪ ಆದ್ದರಿಂದ ನಾನು ಫಿಗರ್ 3ಕ್ಕೆ ಬರುತ್ತೇನೆ ಆದ್ದರಿಂದ Z n ಪ್ರತಿರೋಧದ ಮೂಲಕ ತಟಸ್ಥವಾಗಿರುವ ಸಿಂಕ್ರೊನಸ್ ಯಂತ್ರವು ನಿಮ್ಮ ಸಮತೋಲಿತ 3 ಹಂತದ ಹೊರೆಗಳನ್ನು ಪೂರೈಸುತ್ತಿದೆ ಆದ್ದರಿಂದ ಸಮತೋಲಿತ 3 ಹಂತದ ಲೋಡ್ ಅನ್ನು ಪೂರೈಸುವ ನಿಮ್ಮ 3 ಫೇಸ್ ಸಿಂಕ್ರೊನಸ್ ಯಂತ್ರವು ಈ ಲೋಡ್ ಅನ್ನು ಸಂಪರ್ಕಿಸಲಾಗಿದೆ ಆದರೆ ಸರಿಯಾಗಿ ತೋರಿಸಲಾಗಿಲ್ಲ ಆದ್ದರಿಂದ ನಿಮ್ಮ ಸಿಂಕ್ರೊನಸ್ Zs ಗಳು ಯಂತ್ರಕ್ಕೆ ಪ್ರತಿಕ್ರಿಯಾತ್ಮಕತೆಯನ್ನು ನೀಡಲಾಗಿದೆ ಮತ್ತು ಅದು ನಿಮ್ಮ ನ್ಯೂಟ್ರಲ್ ಎಂದು ನೀವು ಕರೆಯುವ ನ್ಯೂಟ್ರಲ್ ಆ ಪ್ರತಿರೋಧ Z n ಮೂಲಕ ತೆಗೆದುಕೊಳ್ಳಲ್ಪಟ್ಟಿದೆ ಮತ್ತು ಇದು V a ಹಂತದ ವೋಲ್ಟೇಜ್ V a V b ಮತ್ತು V c ಮತ್ತು ವಿದ್ಯುತ್ I a I b ಮತ್ತು I c ಮತ್ತು ಇವುಗಳು ಪ್ರಮಾಣವು ಒಂದೇ ಆಗಿರುತ್ತದೆ ಇದು ವಾಸ್ತವವಾಗಿ E a E b E c ಅನ್ನು ಸಮತೋಲನಗೊಳಿಸುತ್ತದೆ ಆದರೆ ನೀವು 180 ಎಂದು ಕರೆಯುವ ಮೂಲಕ ಅವುಗಳನ್ನು ಬೇರ್ಪಡಿಸಲಾಗುತ್ತದೆ ಆದ್ದರಿಂದ ಸಿಂಕ್ರೊನಸ್ ಯಂತ್ರದ ಸಮತೋಲಿತ 3 ಹಂತವು ಸಕಾರಾತ್ಮಕ ಅನುಕ್ರಮ phasors ಗಳ ಗುಂಪಾಗಿ ಪ್ರತಿನಿಧಿಸಲ್ಪಡುತ್ತದೆ ಅದು E a ಆಗಿದ್ದು ನಾವು ಇಲ್ಲಿ V ಯ ಬದಲು ಮೊದಲು EaEaEbβEaEc2Ea ಇದು ಸಮೀಕರಣ 41 ಈಗ ಫಿಗರ್ 3 ರಿಂದ ನಾನು ಈ ಸಮೀಕರಣದಿಂದ ಅರ್ಥೈಸಿಕೊಳ್ಳುತ್ತೇನೆ ಈ ಸಮೀಕರಣದಿಂದ ನೀವು ಪ್ರತಿ ಹಂತದಲ್ಲೂ Ea Eb ಮತ್ತು Va Vb ಮತ್ತು Vcಗಳಿಗೆ ಸಮೀಕರಣವನ್ನು ಬರೆಯಬಹುದು ಆದ್ದರಿಂದ ನೀವು VaEa ZsIa ZnIn ಅನ್ನು ಬರೆಯಬಹುದು VbEb ZsIb ZnIn ಮತ್ತು VcEc ZsIc ZnIn ಅಂದರೆ ಈ KVL ನಿಂದ ಈ 3 ಸಮೀಕರಣವನ್ನು ನೀವು ಪಡೆಯುತ್ತೀರಿ ಇದು ನಿಜವಾಗಿ ಸಮೀಕರಣ 42 ಈಗ ಇನ್ನೊಂದು ವಿಷಯವೆಂದರೆ ವಿದ್ಯುತ್ I n ಇಲ್ಲಿ ನೀವು ಪ್ರವೇಶಿಸಿದ ದಿಕ್ಕಿನಲ್ಲಿ ಬಿಡುತ್ತಿದೆ I a ಇಲ್ಲಿ ಬಿಟ್ಟು ಹೋಗುತ್ತಿದೆ I a ಇಲ್ಲಿ ಅದು I b I c I n I a I b I c ಇದರರ್ಥ ನ್ಯೂಟ್ರಲ್ ವಿದ್ಯುತ್ I n I a I b I c ಈಗ 42 ಮತ್ತು 43 ಸಮೀಕರಣವನ್ನು ಬಳಸುತ್ತಿದೆ ಆದ್ದರಿಂದ ಇದು ನಿಮ್ಮ ಸಮೀಕರಣ 42 ನಾನು ಇಲ್ಲಿಗೆ ಈ I n ಅನ್ನು ಇಲ್ಲಿಂದ ಬದಲಿಸುತ್ತೇನೆ I n I a I b I c ನೀವು ಸಮೀಕರಣ 42 ರಲ್ಲಿ ಮಾಡಿದರೆ ಆದ್ದರಿಂದ ನೀವು ಈ ರೂಪದಲ್ಲಿ Va Vb Vc Ea Eb Ec ZsZn Zn Zn Zn ZsZn Zn Zn Zn ZsZn Ia Ib Ic ಇದು ಸಮೀಕರಣ 44 ಅಥವಾ ಕಾಂಪ್ಯಾಕ್ಟ್ ರೂಪದಲ್ಲಿ ನೀವು ಬರೆದರೆ V p E p Z p I p ನೀವು ಕಾಂಪ್ಯಾಕ್ಟ್ ರೂಪದಲ್ಲಿ ಬರೆಯುವ ರೀತಿಯಲ್ಲಿ ನಂತರ ನಾವು VpVa Vb Vc T ಆದ್ದರಿಂದ ಇದರ ಅರ್ಥ IpIa Ib Ic T EpEa Eb Ec T ಮತ್ತು ZpZsZn Zn Zn Zn ZsZn Zn Zn Zn ZsZn ಮತ್ತು ಸಮೀಕರಣ 12 ಅನ್ನು ಬಳಸುವುದು ಮೊದಲು ನಾನು ಮತ್ತೆ 12 ಸಮೀಕರಣವನ್ನು ತೋರಿಸುತ್ತಿಲ್ಲ V p AV s ಆದ್ದರಿಂದ ನೀವು E p AE s ಅನ್ನು ಸರಿಯಾಗಿ ಬರೆಯಬಹುದು I p AI ಈ ಸಮೀಕರಣವು 47 ಮತ್ತು ಈ ಸಮೀಕರಣವು 48 ಎಂದು ಬರೆಯಬಹುದು ಅಂದರೆ VsVa1 Va2 Va0 T EsEa1 Ea2 Ea0 T IsIa1 Ia2 Ia0 T A1 1 1 2 1 2 1 ಸರಿ ಆದ್ದರಿಂದ ನೀವು ಮತ್ತು ಸಮೀಕರಣ 46ರಿಂದ V p E p ಮತ್ತು I p ನ ಅಭಿವ್ಯಕ್ತಿಯನ್ನು ಬದಲಿ ಮಾಡುತ್ತೀರಿ 46 47 ಮತ್ತು 48 ಅನುಕ್ರಮವಾಗಿ 45 ಸಮೀಕರಣಕ್ಕೆ ಇದರರ್ಥ ಈ ಸಮೀಕರಣದಲ್ಲಿ ವ್ಯಾಖ್ಯಾನಿಸಲಾಗಿರುವ ಯಾವುದೇ ಸಮೀಕರಣವನ್ನು ನೀವು 46 47 ಮತ್ತು 48 ರ ಸಮೀಕರಣದಿಂದ ಪ್ರತಿಯೊಂದನ್ನು ಬದಲಿಸುತ್ತೀರಿ ನಂತರ ನಿಮಗೆ A VsAEs ZpAIs ಸಿಗುತ್ತದೆ ಇದು ಸಮೀಕರಣ 49 ಮತ್ತು ಈ ಸಮೀಕರಣ 49 ನೀವು ಎರಡೂ ಬದಿಯನ್ನು A 1 ನಿಂದ ಗುಣಿಸಿ ನಂತರ VsEs A 1ZpA Is ಇದು ಸಮೀಕರಣ 50 ನಂತರ VsEs ZsIs ಇದು ಸಮೀಕರಣ 51 ಅಲ್ಲಿ ZsA 1ZpA ಆದ್ದರಿಂದ ZsA 1ZpA ಮತ್ತು ಈ A 1 ಅನ್ನು ನಾವು ಈಗಾಗಲೇ ವ್ಯಾಖ್ಯಾನಿಸಿದ್ದೇವೆ ಮತ್ತು ಇದು ನಿಮ್ಮ Z p ಮ್ಯಾಟ್ರಿಕ್ಸ್ ಮತ್ತು ಇದು ನಿಮ್ಮ A ಮ್ಯಾಟ್ರಿಕ್ಸ್ ಆಗಿದೆ Zs131 2 1 2 1 1 1 ZsZn Zn Zn Zn ZsZn Zn Zn Zn ZsZn 1 1 1 2 1 2 1 ನೀವು ಇವೆಲ್ಲವನ್ನೂ ಗುಣಿಸಿದರೆ ನಿಮಗೆ ZsZs 0 0 0 Zs 0 0 0 Zs3Zn ಸಿಗುತ್ತದೆ ಅಂದರೆ ಇದರರ್ಥ ಈ ಸಮೀಕರಣದಿಂದ VsEs ZsIs ಆದ್ದರಿಂದ Va1 Va2 Va0 Ea1 Ea2 Ea0 Zs 0 0 0 Zs 0 0 0 Zs3Zn Ia1 Ia2 Ia0 ಇದು ಸಮೀಕರಣ 53 ಆಗಿದೆ ಆದ್ದರಿಂದ ಈ ಟಿಪ್ಪಣಿಯಿಂದ Ea1Ea Ea2Ea00 ಇದರರ್ಥ Va1 Va2 Va0 Ea 0 0 Zs 0 0 0 Zs 0 0 0 Zs3Zn Ia1 Ia2 Ia0 ಅಂದರೆ ಅದು Va1Ea Z1Ia1 ಅಂದರೆ ಸಮೀಕರಣ 55 Va2 Z2Ia2 ಅದು ನಾವು ನೀಡುತ್ತಿರುವ ಸಮೀಕರಣ 56 ಮತ್ತು V a0 Z 0 I a0 ಇದು ಸಮೀಕರಣ 57 ಆಗಿದ್ದು ಅಲ್ಲಿ Z1ZsZ2ZsZ0Zs3Zn ಆದ್ದರಿಂದ ಸಿಂಕ್ರೊನಸ್ ಯಂತ್ರದ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಅನುಕ್ರಮ ಜಾಲವನ್ನು ಚಿತ್ರ 4 ರಲ್ಲಿ ತೋರಿಸಲಾಗಿದೆ ಇದರರ್ಥ ಸಿಂಕ್ರೊನಸ್ ಯಂತ್ರಕ್ಕೆ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಅನುಕ್ರಮ ಜಾಲವು ಪರಸ್ಪರ ಸ್ವತಂತ್ರವಾಗಿದೆ ಆದ್ದರಿಂದ ಇದು ನಿಮ್ಮ ಸಕಾರಾತ್ಮಕ ಅನುಕ್ರಮ ನೆಟ್ವರ್ಕ್ಗಾಗಿ ವೋಲ್ಟೇಜ್ E a Z 1I a1 ಆಗಿದೆ ಆದ್ದರಿಂದ ನಕಾರಾತ್ಮಕ ಅನುಕ್ರಮ ಋಣಾತ್ಮಕ ಅನುಕ್ರಮ ಅಥವಾ ಶೂನ್ಯ ಅನುಕ್ರಮವು ವೋಲ್ಟೇಜ್ ಮೂಲವನ್ನು ಹೊಂದಿಲ್ಲ ಆದ್ದರಿಂದ ಇದು Z 2 I a2 ಮತ್ತು ಅದು Z 0 ವಿದ್ಯುತ್ I 0 ಇದು V a1 V a2 V a0 ಆಗಿದೆ ಆದ್ದರಿಂದ ಇದು ಸಕಾರಾತ್ಮಕ ಅನುಕ್ರಮ ಜಾಲ bಬಿ ಋಣಾತ್ಮಕ ಅನುಕ್ರಮ ಜಾಲ ಮತ್ತು c ಸಿಂಕ್ರೊನಸ್ ಯಂತ್ರಕ್ಕಾಗಿ ಶೂನ್ಯ ಅನುಕ್ರಮ ಜಾಲ ಈಗ ಮೇಲಿನಿಂದ ನಿಮ್ಮ ವ್ಯುತ್ಪನ್ನದಿಂದ ನಾವು ಮಾಡಬಹುದಾದ ಕೆಲವು ಅವಲೋಕನಗಳು ಮೊದಲನೆಯದು 3 ಅನುಕ್ರಮ ಜಾಲಗಳು ಸ್ವತಂತ್ರವಾಗಿವೆ ಈ 3 ನೆಟ್ವರ್ಕ್ಗಳು ಸ್ವತಂತ್ರವಾಗಿಲ್ಲ ಸಂಪರ್ಕವಿಲ್ಲ ವ್ಯವಸ್ಥೆಯ ನ್ಯೂಟ್ರಲ್ ಧನಾತ್ಮಕ ಮತ್ತು ಋಣಾತ್ಮಕ ಅನುಕ್ರಮ ಜಾಲದ ಉಲ್ಲೇಖವಾಗಿದೆ ಆದ್ದರಿಂದ ಧನಾತ್ಮಕ ಮತ್ತು ಋಣಾತ್ಮಕಕ್ಕಾಗಿ ನ್ಯೂಟ್ರಲ್ ವಾಸ್ತವವಾಗಿ ಸಿಂಕ್ರೊನಸ್ ಯಂತ್ರಕ್ಕಾಗಿ ಧನಾತ್ಮಕ ಮತ್ತು ಋಣಾತ್ಮಕ ಅನುಕ್ರಮ ಜಾಲಕ್ಕಾಗಿ ನಿಮ್ಮ ಶೂನ್ಯ ಅನುಕ್ರಮ ನೆಟ್ವರ್ಕ್ ground ಉಲ್ಲೇಖವಾಗಿದೆ ಅಂದರೆ ವ್ಯವಸ್ಥೆಯ ನ್ಯೂಟ್ರಲ್ ಧನಾತ್ಮಕ ಮತ್ತು ಋಣಾತ್ಮಕ ಅನುಕ್ರಮ ಜಾಲಕ್ಕೆ ಉಲ್ಲೇಖವಾಗಿದೆ ground ಶೂನ್ಯ ಅನುಕ್ರಮ ಜಾಲಕ್ಕೆ ಉಲ್ಲೇಖವಾಗಿದೆ ಸಂಖ್ಯೆ 3 ನಕಾರಾತ್ಮಕ ಅಥವಾ ಶೂನ್ಯ ಅನುಕ್ರಮ ಜಾಲದಲ್ಲಿ ಯಾವುದೇ ವೋಲ್ಟೇಜ್ ಮೂಲವಿಲ್ಲ ಧನಾತ್ಮಕ ಅನುಕ್ರಮ ಜಾಲವು ಮಾತ್ರ ವೋಲ್ಟೇಜ್ ಮೂಲವನ್ನು ಹೊಂದಿದೆ ಮತ್ತು 4 ನೇ ಸಂಖ್ಯೆ ಗ್ರೌಂಡಿಂಗ್ ಪ್ರತಿರೋಧವು ಶೂನ್ಯ ಅನುಕ್ರಮ ಜಾಲದಲ್ಲಿ 3 Z n ಎಂದು ಪ್ರತಿಫಲಿಸುತ್ತದೆ ಆದರೂ ನಾವು ರೇಖಾಚಿತ್ರವನ್ನು ಸೆಳೆಯುವಾಗ ಅದು Z n ಆಗಿದೆ ಆದರೆ ಗ್ರೌಂಡಿಂಗ್ ಪ್ರತಿರೋಧವು ಶೂನ್ಯ ಅನುಕ್ರಮ ಜಾಲದಲ್ಲಿ 3 Z n ಎಂದು ಪ್ರತಿಫಲಿಸುತ್ತದೆ ಈಗ ಇದು ಸಿಂಕ್ರೊನಸ್ ಯಂತ್ರ ಧನಾತ್ಮಕ ಋಣಾತ್ಮಕಮತ್ತು ಶೂನ್ಯ ಅನುಕ್ರಮಕ್ಕಾಗಿ ನೋಡಿ ಈಗ ಮುಂದಿನದು ಟ್ರಾನ್ಸ್ಫಾರ್ಮರ್ನ ಅನುಕ್ರಮ ಪ್ರತಿರೋಧಗಳು ಆದ್ದರಿಂದ ಟ್ರಾನ್ಸ್ಫಾರ್ಮರ್ ವಾಸ್ತವವಾಗಿ ಸ್ಥಿರ ಸಾಧನವಾಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ನ ಲ್ಲಿ ಯಾವುದೇ ತಿರುಗುವ ಭಾಗವಿಲ್ಲ ಆದ್ದರಿಂದ ರೇಟ್ ಮಾಡಲಾದ ಮೌಲ್ಯದ ಶೇಕಡಾ 1 ರ ಕ್ರಮದಲ್ಲಿ ಕೋರ್ ನಷ್ಟ ಮತ್ತು ಮ್ಯಾಗ್ನೆಟೈಸಿಂಗ್ ವಿದ್ಯುತ್ ಮತ್ತು ಆದ್ದರಿಂದ ಟ್ರಾನ್ಸ್ಫಾರ್ಮರ್ನ ಅನುಕ್ರಮ ಪ್ರತಿರೋಧ ನೀವು ಕಂಡುಕೊಂಡಾಗ ಮ್ಯಾಗ್ನೆಟೈಜಿಂಗ್ ಶಾಖೆಯನ್ನು ನಿರ್ಲಕ್ಷಿಸಲಾಗುತ್ತದೆ

ಆದ್ದರಿಂದ ಟ್ರಾನ್ಸ್ಫಾರ್ಮರ್ ವಾಸ್ತವವಾಗಿ ಟ್ರಾನ್ಸ್ಫಾರ್ಮರ್ ಅನ್ನು ಸಮಾನ ಸರಣಿ ಸೋರಿಕೆ ಪ್ರತಿರೋಧದೊಂದಿಗೆ ರೂಪಿಸಲಾಗಿದೆ ಆದ್ದರಿಂದ ಟ್ರಾನ್ಸ್ಫಾರ್ಮರ್ ಸ್ಥಿರ ಸಾಧನವಾಗಿದೆ ಮತ್ತು ಹಂತದ ಅನುಕ್ರಮವನ್ನು ಬದಲಾಯಿಸಿದರೆ ಸೋರಿಕೆ ಪ್ರತಿರೋಧವು ಬದಲಾಗುವುದಿಲ್ಲ ಏಕೆಂದರೆ ಅದು ಸ್ಥಿರ ಸಾಧನವಾಗಿದೆ ಆದ್ದರಿಂದ ಧನಾತ್ಮಕ ಋಣಾತ್ಮಕಮತ್ತು ಶೂನ್ಯ ಅನುಕ್ರಮ ಪ್ರತಿರೋಧವು ಟ್ರಾನ್ಸ್ಫಾರ್ಮರ್ನ ಸೋರಿಕೆ ಪ್ರತಿರೋಧಕ್ಕೆ ಸಮಾನವಾಗಿರುತ್ತದೆ ಅಂದರೆ Z 1 Z 2 Z 0 Z l ಆದ್ದರಿಂದ ಶೂನ್ಯ ಅನುಕ್ರಮ ಪ್ರತಿರೋಧಕ್ಕೆ ಸಮಾನವಾದ ಸರ್ಕ್ಯೂಟ್ winding ಸಂಪರ್ಕವನ್ನು ಅವಲಂಬಿಸಿರುತ್ತದೆ ಮತ್ತು ನ್ಯೂಟ್ರಲ್ಗಳು ground ಆಗಿದೆಯೋ ಇಲ್ಲವೋ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ ಡೆಲ್ಟಾವನ್ನು ಸರಿಯಾಗಿ ಪ್ರಾರಂಭಿಸಿ winding ಸಂಪರ್ಕದ ಶೂನ್ಯ ಅನುಕ್ರಮ ಎಂದರೆ ಡೆಲ್ಟಾವನ್ನು ಪ್ರಾರಂಭಿಸಿ ಮತ್ತು ನ್ಯೂಟ್ರಲ್ಗಳು ground ಆಗಿದೆಯೋ ಇಲ್ಲವೋ ಎಂಬುದರ ಮೇಲೆ ಅದರ ಆಧಾರದ ಮೇಲೆ ನೀವು ಶೂನ್ಯ ಅನುಕ್ರಮ ಜಾಲ ಎಂದು ಕರೆಯುತ್ತೀರಿ ಆದ್ದರಿಂದ ಇದು ನಿರ್ದಿಷ್ಟವಾಗಿ ದೋಷ ಅಧ್ಯಯನಕ್ಕಾಗಿ 2 ಅಥವಾ 3 4 ವಿಷಯಗಳಿವೆ ಎಂಬುದು ಶೂನ್ಯ ಅನುಕ್ರಮ ರೇಖಾಚಿತ್ರವು ಸಾಕಷ್ಟು ಮುಖ್ಯವಾಗಿದೆ ಏಕೆಂದರೆ ಧನಾತ್ಮಕ ಅನುಕ್ರಮಕ್ಕಾಗಿ ಅದು ವೋಲ್ಟೇಜ್ ಮೂಲದಲ್ಲಿರುತ್ತದೆ ಎಂದು ನಿಮಗೆ ತಿಳಿದಿದೆ ಮತ್ತು ಎಲ್ಲಾ ನಿಯತಾಂಕಗಳು ಎಂದಿನಂತೆ ಋಣಾತ್ಮಕ ಅನುಕ್ರಮಕ್ಕಾಗಿ ಯಾವುದೇ ವೋಲ್ಟೇಜ್ ಮೂಲ ಇರುವುದಿಲ್ಲ ಆದರೆ ಇತರ ಎಲ್ಲ ನಿಯತಾಂಕಗಳು ಇರುತ್ತವೆ ಆದರೆ ಶೂನ್ಯ ಅನುಕ್ರಮಕ್ಕಾಗಿ ನೀವು ಹೇಗೆ ಅರ್ಥಮಾಡಿಕೊಳ್ಳಬೇಕು ಎಂಬುದನ್ನು ನೀವು ಹೇಗೆ ವಿಷಯಗಳನ್ನು ಸರಿಯಾಗಿ ವಿಶ್ಲೇಷಿಸಬಹುದು ಇದು ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಅವರ ಗೊಂದಲವು ಮುಖ್ಯವಾಗಿ ನಿಮ್ಮ ಶೂನ್ಯ ಅನುಕ್ರಮ ರೇಖಾಚಿತ್ರ ನೆಟ್ವರ್ಕ್ ಆಗಿದೆ w ಆದ್ದರಿಂದ ಉದಾಹರಣೆಗೆ ಟ್ರಾನ್ಸ್ಫಾರ್ಮರ್ ಕೇಸ್ಗಾಗಿ ನೀವು ಸ್ಟಾರ್ ಸ್ಟಾರ್ ಟ್ರಾನ್ಸ್ಫಾರ್ಮರ್ ಅನ್ನು ಎರಡೂ ಬದಿಯಲ್ಲಿ ground ಆಗಿದೆ ಎಂದು ಪರಿಗಣಿಸುತ್ತೀರಿ ಇದು ಎರಡೂ ಬದಿಗಳು ಈ ಸ್ಟಾರ್ ಸ್ಟಾರ್ ಸಂಪರ್ಕದಿಂದಲೇ ground ಆಗಿದೆ ಎರಡೂ ನ್ಯೂಟ್ರಲ್ಗಳು ground ಆಗಿದೆ ಮತ್ತು ಶೂನ್ಯ ಅನುಕ್ರಮ ವಿದ್ಯುತ್ ಪ್ರಾಥಮಿಕ ಮತ್ತು ದ್ವಿತೀಯಕದಲ್ಲಿ ಹರಿಯಲು ಒಂದು ಮಾರ್ಗವಿದೆ ಏಕೆಂದರೆ ಎರಡೂ gound ಆಗಿದೆ ಆದ್ದರಿಂದ ಶೂನ್ಯ ಅನುಕ್ರಮ ವಿದ್ಯುತ್ ಹರಿಯಲು ಮಾರ್ಗವಿರುತ್ತದೆ ಆದ್ದರಿಂದ ಫಿಗರ್ 5 ಮತ್ತೆ ಸಮಾನ ಶೂನ್ಯ ಅನುಕ್ರಮ ಸರ್ಕ್ಯೂಟ್ ಸಂಪರ್ಕವನ್ನು ನೀಡುತ್ತದೆ ಈಗ ಇದು ಸ್ಟಾರ್ ಆಗಿದೆ ಆದ್ದರಿಂದ ಇದು abc ಈ ರೀತಿ ನಾನು ಎಳೆದದ್ದು ಸಹ abc ನಾನು ಎಳೆದಿದ್ದೇನೆ ಇದು ನಿಮ್ಮ gound ಆಗಿದೆ ಎಂಬುದು ನಿಮ್ಮ ಪ್ರಶ್ನೆಯಾಗಿದೆ ಇದು ಕೂಡ ಇದು ground ಆಗಿದೆ ಇದು ಕೂಡ ಆಧಾರವಾಗಿದೆ ಇದರರ್ಥ ಆ ನೆಲ ನೀವು ತೆಗೆದುಕೊಳ್ಳುವ ಉಲ್ಲೇಖವಾಗಿದೆ ಮತ್ತು ಎರಡೂ ಆಧಾರವಾಗಿರುತ್ತವೆ ಆದ್ದರಿಂದ ಶೂನ್ಯ ಅನುಕ್ರಮ ವಿದ್ಯುತ್ ಹರಿಯಲು ಒಂದು ಮಾರ್ಗವಿದೆ ಆದ್ದರಿಂದ ಇದು ಒಂದು ಮತ್ತು ಡ್ಯಾಶ್ ಆಗಿದೆ ಮತ್ತು ಟ್ರಾನ್ಸ್ಫಾರ್ಮರ್ ಧನಾತ್ಮಕ ಋಣಾತ್ಮಕಮತ್ತು ಶೂನ್ಯ ಅನುಕ್ರಮಕ್ಕಾಗಿ ನಿಮ್ಮ ಪ್ರತಿರೋಧವು ನಿಮ್ಮ ಸೋರಿಕೆಯಂತೆಯೇ ನಿಮ್ಮ ಸೋರಿಕೆ ಪ್ರತಿರೋಧ ಎಂದು ಕರೆಯುವ ನಿಮ್ಮ Z 1 ಎಂದು ನೀವು ನೋಡಿದ್ದೀರಿ ಆದ್ದರಿಂದ ಇದು a ಮತ್ತು a ಮತ್ತು ಇದು ಉಲ್ಲೇಖವಾಗಿ ಒಂದು ground ಆಗಿದೆ ಆದ್ದರಿಂದ ಇದು ಸ್ಟಾರ್ ಸಂಪರ್ಕಕ್ಕಾಗಿ ಟ್ರಾನ್ಸ್ಫಾರ್ಮರ್ಗಾಗಿ ನಿಮ್ಮ ನೆಟ್ವರ್ಕ್ನ ಶೂನ್ಯ ಅನುಕ್ರಮವಾಗಿದೆ ಆದರೆ ಎರಡೂ ಸ್ಟಾರ್ಗಳು ಆಧಾರವಾಗಿವೆ ಈಗ ಮುಂದಿನದು ಈ ವಿಷಯ ನೀವು ಅರ್ಥಮಾಡಿಕೊಳ್ಳಬೇಕಾದರೆ ದೋಷ ಸಮಸ್ಯೆಯನ್ನು ಪರಿಹರಿಸಲು ಕಷ್ಟ ಮತ್ತು ಶೂನ್ಯ ಅನುಕ್ರಮ ನೆಟ್ವರ್ಕ್ಗೆ ಕಷ್ಟ ಆದ್ದರಿಂದ ಮುಂದಿನದು ಮತ್ತೆ ಆ ಸ್ಟಾರ್ ಆದರೆ ಈ ಪ್ರಾಥಮಿಕ ಭಾಗವು ground ಆಗಿದೆ ಆದರೆ ದ್ವಿತೀಯಕ ಭಾಗವು ಆಧಾರರಹಿತವಾಗಿದೆ ಎಂದರೆ ಯಾವುದೇ ground ಹೊಂದಿಲ್ಲ ಆದ್ದರಿಂದ ಇದು ಸಂಪರ್ಕವಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಸ್ಟಾರ್ ಈ ಭಾಗವು ground ಆಗಿದೆ ಪ್ರಾಥಮಿಕ ಭಾಗವು gound ಆಗಿದೆ ಈ ಭಾಗವಲ್ಲ ಇದರರ್ಥ ಪ್ರಾಥಮಿಕ ನ್ಯೂಟ್ರಲ್ ground ಆಗಿದೆ ಆದರೆ ದ್ವಿತೀಯಕ ನ್ಯೂಟ್ರಲ್ ಸರಿಯಾಗಿ ಆಧಾರವಾಗಿಲ್ಲ ದ್ವಿತೀಯಕ ನ್ಯೂಟ್ರಲ್ನ್ನು ಪ್ರತ್ಯೇಕಿಸಲಾಗಿದೆ ಅಂದರೆ ದ್ವಿತೀಯಕದಲ್ಲಿ ಶೂನ್ಯ ಅನುಕ್ರಮ ವಿದ್ಯುತ್ 0 ಏಕೆಂದರೆ ಇಲ್ಲಿ ಯಾವುದೇ ground ಇಲ್ಲ ಆದ್ದರಿಂದ ನಿಮ್ಮ ದ್ವಿತೀಯಕ ಭಾಗ ಶೂನ್ಯ ಅನುಕ್ರಮ ವಿದ್ಯುತ್ ಹರಿಯುವ ಪ್ರಶ್ನೆಯೇ ಇಲ್ಲ ಇದರರ್ಥ ಈ ರೇಖಾಚಿತ್ರವು ಹೀಗಿರುತ್ತದೆ ಆದರೆ ಇದು ಮುಕ್ತವಾಗಿ ಉಳಿಯುತ್ತದೆ ಏಕೆಂದರೆ ದ್ವಿತೀಯಕ ಭಾಗವು ಶೂನ್ಯ ಅನುಕ್ರಮ ವಿದ್ಯುತ್ ಇಲ್ಲ್ಲ ಮತ್ತು ಅದು ಹರಿಯಲು ಸಾಧ್ಯವಿಲ್ಲ ಆದ್ದರಿಂದ ಇದು ಆದರೆ ಈ ಭಾಗವು ground ಆಗಿದೆ ಈ ಭಾಗವು ಆಧಾರರಹಿತವಾಗಿದೆ ಆದ್ದರಿಂದ ದ್ವಿತೀಯ ಶೂನ್ಯ ಅನುಕ್ರಮ ದ್ವಿತೀಯಕ ವಿದ್ಯುತ್ಇಲ್ಲ್ಲ ಆದ್ದರಿಂದ ಅದಕ್ಕಾಗಿಯೇ ಇದು ಮುಕ್ತವಾಗಿ ಉಳಿಯುತ್ತದೆ ಆದರೆ ಈ ಉಲ್ಲೇಖ ರೇಖೆಯನ್ನು ನೀವು ತೋರಿಸಬೇಕಾಗಿದೆ ಈ ವಿಷಯವನ್ನು ನಾನು ಅರ್ಥಮಾಡಿಕೊಂಡಿದ್ದೇನೆ